ಈ ಹಿಂದೆ ನಾವು ರಿಯಲ್ ಟೈಮ್ ಟಾಸ್ಕ್ ಶೆಡ್ಯೂಲರ್ ರೇಟ್ ಮೊನೊಟೋನಿಕ್ ಅಲ್ಗಾರಿದಮ್ ಅಥವಾ ಆರ್ಎಂಎ ಮತ್ತು ಅದರ ಅಲ್ಗಾರಿದಮ್ನ ಒಂದು ಪ್ರಮುಖ ವರ್ಗವನ್ನು ಚರ್ಚಿಸಿದ್ದೇವೆ ಕಾರ್ಯ ಸೆಟ್ನಲ್ಲಿರುವ ಕಾರ್ಯಗಳಿಗೆ ಡಿಸೈನರ್ ಸ್ಥಿರ ಆದ್ಯತೆ ಯನ್ನು ನೀಡುತ್ತಾರೆ ಮತ್ತು ಅಲ್ಗಾರಿದಮ್ ಅಥವಾ ಆದ್ಯತೆಯನ್ನು ನಿಯೋಜಿಸಲು ಬಳಸುವ ತಂತ್ರವೆಂದರೆ ಹೆಚ್ಚಿನ ದರವನ್ನು ಹೊಂದಿರುವ ಕಾರ್ಯಗಳನ್ನು ಹೆಚ್ಚಿನ ಆದ್ಯತೆಯಾಗಿ ನೀಡಲಾಗುತ್ತದೆ ಕಡಿಮೆ ಅವಧಿಯನ್ನು ಹೊಂದಿರುವವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ಮತ್ತು ಈ ಹೆಚ್ಚಿನ ಆದ್ಯತೆಗಳ ಕಾರ್ಯಗಳು ಸ್ಥಿರ ಆದ್ಯತೆಯ ವೇಳಾಪಟ್ಟಿಯ ಸಹಾಯದಿಂದ ತಮ್ಮ ಆದ್ಯತೆಯನ್ನು ಕಾಯ್ದುಕೊಳ್ಳುತ್ತವೆ ಡಿಸೈನರ್ ಒಂದು ಕಾರ್ಯಕ್ಕೆ ಆದ್ಯತೆಯನ್ನು ನಿಗದಿಪಡಿಸಿದ ನಂತರ ಅದು ಬದಲಾಗುವುದಿಲ್ಲ ಮತ್ತು ಕಡಿಮೆ ಆದ್ಯತೆಯ ಕಾರ್ಯಗಳಿದ್ದರೂ ಹೆಚ್ಚಿನ ಆದ್ಯತೆಯ ಕಾರ್ಯವು ಯಾವಾಗಲೂ ಚಲಿಸುತ್ತದೆ ಕಡಿಮೆ ಆದ್ಯತೆಯ ಕಾರ್ಯಗಳನ್ನು ಮೊದಲೇ ಖಾಲಿ ಮಾಡಲಾಗುತ್ತದೆ ಅಥವಾ ಹೆಚ್ಚಿನ ಆದ್ಯತೆಯ ಕಾರ್ಯವು ಪೂರ್ಣಗೊಳ್ಳುವವರೆಗೆ ಅವು ಕಾಯುತ್ತಲೇ ಇರುತ್ತವೆ ಟಾಸ್ಕ್ ಸೆಟ್ ಅನ್ನು ನೀಡಿದರೆ ನಿಗದಿಪಡಿಸಿದ ಕಾರ್ಯಗಳನ್ನು ವೇಳಾಪಟ್ಟಿಯಿಂದ ಕಾರ್ಯಸಾಧ್ಯವಾಗಿಸಬಹುದೇ ಎಂದು ಪರಿಶೀಲಿಸುವುದು ಒಂದು ಪ್ರಮುಖವಾದ ಪರಿಗಣನೆಯಾಗಿದೆ ಮತ್ತು ಕೆಲವು ಬಳಕೆಯ ಮಿತಿಗಳನ್ನು ಬಳಸಿಕೊಂಡು ನಾವು ಇದನ್ನು ಪರಿಶೀಲಿಸಿದ್ದೇವೆ ಮೊದಲನೆಯದು ಒಂದು ಕಾರ್ಯ ಸಮೂಹದ ಬಳಕೆಯು ಯುನಿಪ್ರೊಸೆಸರ್ ಅಥವಾ i1neipi1 ನಲ್ಲಿ ಚಲಾಯಿಸಲು 1 ಕ್ಕಿಂತ ಹೆಚ್ಚಿರಬಾರದು ಆದರೆ ಅದು ಅಗತ್ಯವಾದ ಸ್ಥಿತಿಯಾಗಿದ್ದು ಸಾಕಷ್ಟು ಸ್ಥಿತಿಯಲ್ಲ ಮತ್ತು ನಂತರ ನಾವು ನೀಡಿದ ಸಾಕಷ್ಟು ಸ್ಥಿತಿಯನ್ನು ನೋಡಿದೆವು ಲಿಯು ಮತ್ತು ಲೇಲ್ಯಾಂಡ್ಸ್ ಅಭಿವ್ಯಕ್ತಿಗಳು ಇದನ್ನು n ನಿಂದ ನೀಡಲಾಗುತ್ತದೆ ಇಲ್ಲಿ n ಎನ್ನುವುದು ನಿಗದಿತ ಕಾರ್ಯಗಳ ಸಂಖ್ಯೆ ಅದು ಬಳಕೆಯನ್ನು ನೀಡುತ್ತದೆ N ಕಾರ್ಯಗಳು n ಹೊಂದಿರುವ ಟಾಸ್ಕ್ ಸೆಟ್ಗೆ ಬಳಕೆಯನ್ನು ಹೊಂದಿರುವವರೆಗೆ ಟಾಸ್ಕ್ ಸೆಟ್ ಅನ್ನು ದರ ಏಕತಾನತೆಯ ಅಲ್ಗಾರಿದಮ್ನಿಂದ ಕಾರ್ಯಸಾಧ್ಯವಾಗಿ ಚಲಾಯಿಸಬಹುದು ಉದಾಹರಣೆಗೆ ನಮಗೆ 2 ಕಾರ್ಯಗಳಿವೆ ಮತ್ತು ಕಾರ್ಯಗತಗೊಳಿಸುವ ಸಮಯ ei ಮತ್ತು pi ಮತ್ತು ನಾವು pi ¿dii ಗಡುವು ಅವಧಿಯಂತೆಯೇ ಇರುತ್ತದೆ ಎಂದು ಭಾವಿಸುತ್ತೇವೆ ಕಾರ್ಯ 1 ಕಾರ್ಯಗತಗೊಳಿಸುವ ಸಮಯ 2 ಅವಧಿ 4 ಮತ್ತು ಕಾರ್ಯ 2 ಕಾರ್ಯಗತಗೊಳಿಸುವ ಸಮಯ 1 ಅವಧಿ 8 ದರ ಏಕತಾನ ಅಲ್ಗಾರಿದಮ್ ಅಡಿಯಲ್ಲಿ ಯುನಿಪ್ರೊಸೆಸರ್ನಲ್ಲಿ ಇದನ್ನು ಚಲಾಯಿಸಬಹುದೇ ಲಿಯು ಲೇಲ್ಯಾಂಡ್ ಮಾನದಂಡವನ್ನು ಬಳಸಲಾಗಿದೆಯೆ ಎಂದು ಪರಿಶೀಲಿಸಲು ಲಿಯು ಲೇಲ್ಯಾಂಡ್ ಮಾನದಂಡಕ್ಕಾಗಿ ನಾವು ಮೊದಲು 2 ಕಾರ್ಯಗಳ ಕಾರಣದಿಂದಾಗಿ ಬಳಕೆಯನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಮೊದಲ ಕಾರ್ಯಕ್ಕೆ ಪ್ರತಿ 4 ಘಟಕಗಳಿಗೆ 2 ಯುನಿಟ್ ಕಾರ್ಯಗತಗೊಳಿಸುವ ಸಮಯ ಬೇಕಾಗುತ್ತದೆ ಬಳಕೆಯು 24 ಆಗಿದೆ ಎರಡನೆಯ ಕಾರ್ಯಕ್ಕೆ ಪ್ರತಿ 8 ಘಟಕಗಳಿಗೆ 1 ಯುನಿಟ್ ಕಾರ್ಯಗತಗೊಳಿಸುವ ಸಮಯ ಬೇಕಾಗುತ್ತದೆ ಬಳಕೆಯು 18 ಸರಳೀಕರಣವಾಗಿದ್ದು ನಾವು 0 5 0 125 0 625 ಪಡೆಯುತ್ತೇವೆ ಮತ್ತು ನಂತರ ನಾವು ಲಿಯು ಲೇಲ್ಯಾಂಡ್ ಬೌಂಡ್ ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಏಕೆಂದರೆ 2 ಕಾರ್ಯಗಳು ನಂತರ n n 20 82 ಮತ್ತು 0 82 ಮತ್ತು ಆದ್ದರಿಂದ ಕಾರ್ಯಗಳು ದರ ಏಕತಾನ ಅಲ್ಗಾರಿದಮ್ ಅಡಿಯಲ್ಲಿ ಯುನಿಪ್ರೊಸೆಸರ್ನಲ್ಲಿ ಸೆಟ್ ಅನ್ನು ಕಾರ್ಯಸಾಧ್ಯವಾಗಿ ಚಲಾಯಿಸಬಹುದು ಕಾರ್ಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ರೂಪಿಸಲು ಈ ಎರಡೂ ಕಾರ್ಯಗಳು ಸಮಯ 0 ಕ್ಕೆ ಬರುತ್ತವೆ ಎಂದು ನಾವು Let ಹಿಸೋಣ ಅಂದರೆ ಅವು 0 ಹಂತಗಳನ್ನು ಹೊಂದಿವೆ ಅವರೆಲ್ಲರೂ ಸಮಯ 0 ಕ್ಕೆ ತಯಾರಾಗುತ್ತಾರೆ ಆದರೆ ನಂತರ ಕಾರ್ಯ ಟಿ 1 ಕಾರ್ಯವು ಟಿ 2 ಗಿಂತ ಹೆಚ್ಚಿನ ಆದ್ಯತೆಯನ್ನು ಹೊಂದಿರುತ್ತದೆ ಏಕೆಂದರೆ ಇದು ಮೃದುವಾದ ಅವಧಿಯನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ಟಿ 1 ಅನ್ನು ಮೊದಲು ವೇಳಾಪಟ್ಟಿಗಾಗಿ ತೆಗೆದುಕೊಳ್ಳಬೇಕು ಟಿ 1 ರ ಮೊದಲ ನಿದರ್ಶನವು ಪೂರ್ಣಗೊಳ್ಳಲು 2 ಯುನಿಟ್ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಆ ಸಮಯದವರೆಗೆ ಟಿ 2 ನ ಮೊದಲ ನಿದರ್ಶನವು ಕಾಯುತ್ತಲೇ ಇರುತ್ತದೆ ಮತ್ತು ಈ ಸಮಯದಲ್ಲಿ ಟಿ 2 ನಿದರ್ಶನವು ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಟಿ 2 ಗೆ ಕೇವಲ 1 ಯುನಿಟ್ ಸಮಯ ಬೇಕಾಗುತ್ತದೆ ಇದು 3 ರಿಂದ ಪೂರ್ಣಗೊಳ್ಳುತ್ತದೆ ಮತ್ತು 4 ಕ್ಕೆ ಟಿ 1 ನ ಎರಡನೇ ನಿದರ್ಶನವು ಬರುತ್ತದೆ ಮತ್ತು ಅದು 6 ರವರೆಗೆ ಚಲಿಸುತ್ತದೆ ತದನಂತರ ಟಿ 2 ನ ಮುಂದಿನ ನಿದರ್ಶನವು 8 ಕ್ಕೆ ಬರುತ್ತದೆ ಮತ್ತು ಅದು ಮುಂದುವರಿಯುತ್ತದೆ ಕಾರ್ಯಗಳನ್ನು ಅವರ ಆಗಮನಕ್ಕೆ ಅನುಗುಣವಾಗಿ ಯೋಜಿಸುವಾಗ ಮತ್ತು ಅವರ ಆದ್ಯತೆಯ ಆಧಾರದ ಮೇಲೆ ಕಾರ್ಯವನ್ನು ಯಾವ ಕಾರ್ಯವು ನಡೆಸುತ್ತದೆ ಎಂಬುದನ್ನು ಗಮನಿಸಬಹುದು ಲಿಯು ಲೇಲ್ಯಾಂಡ್ ಅಭಿವ್ಯಕ್ತಿ ನೀಡಿದಂತೆ ಎರಡೂ ಕಾರ್ಯಗಳು ಆಯಾ ಗಡುವನ್ನು ಪೂರೈಸುತ್ತವೆ ಉದಾಹರಣೆಗೆ ಇಲ್ಲಿ ಅದು 242 ಕಾರ್ಯಗಳು ಅದು ಮೊದಲ ಕಾರ್ಯವು ಪ್ರತಿ 4 ಘಟಕಗಳಿಗೆ 2 ಯುನಿಟ್ ಕಾರ್ಯಗತಗೊಳಿಸುವ ತೆಗೆದುಕೊಳ್ಳುತ್ತದೆ ಆದರೆ ಈಗ ನಾವು ಕಾರ್ಯ 2 ಅನ್ನು ಹೊಂದಿದ್ದೇವೆ 4 ಪ್ರತಿ 4 ಯುನಿಟ್ ಕಾರ್ಯಗತಗೊಳಿಸುವ ಸಮಯವನ್ನು ತೆಗೆದುಕೊಳ್ಳುತ್ತದೆ ಮೊದಲ ಕಾರ್ಯದ ಬಳಕೆಯು 0 5 ಮತ್ತು ಎರಡನೆಯ ಕಾರ್ಯವು 0 5 ಆಗಿದೆ ಮತ್ತು ಆದ್ದರಿಂದ ಅವು 1 ರವರೆಗೆ ಸೇರುತ್ತವೆ ಆದರೆ ಲಿಯು ಲೇಲ್ಯಾಂಡ್ ಬೌಂಡ್ 0 82 ಆಗಿದೆ ಲಿಯು ಲೇಲ್ಯಾಂಡ್ ಅಭಿವ್ಯಕ್ತಿಗೆ ಅನುಗುಣವಾಗಿ ಈ ಕಾರ್ಯಗಳನ್ನು ನಿಗದಿಪಡಿಸಬಾರದು ಅದನ್ನು ಪರಿಶೀಲಿಸಲು ಮೊದಲ ಟಿ 1 ರನ್ ಆಗುತ್ತದೆ ಏಕೆಂದರೆ ಅದು 2 ಯುನಿಟ್ಗಳಿಗೆ ಹೆಚ್ಚಿನ ಆದ್ಯತೆಯ ರನ್ ಹೊಂದಿದೆ ಮತ್ತು ನಂತರ ಟಿ 2 ಪೂರ್ಣಗೊಂಡಂತೆ ಅದು 4 ಯೂನಿಟ್ಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ನಂತರ ಅದು 2 ಯೂನಿಟ್ಗಳಿಗೆ ಓಡಿದ ನಂತರ ಟಿ 1 ನ ಎರಡನೇ ನಿದರ್ಶನವು ಬರುತ್ತದೆ ಮತ್ತು ಅದು T2 ಅನ್ನು ಮೊದಲೇ ಖಾಲಿ ಮಾಡುತ್ತದೆ ಮತ್ತು 4 ರಿಂದ 6 ರವರೆಗೆ ಓಡಲಾರಂಭಿಸುತ್ತದೆ ಮತ್ತು T1 ನ ನಿದರ್ಶನವು 6 ಕ್ಕೆ ಪೂರ್ಣಗೊಂಡಂತೆ ಪೂರ್ವ ಖಾಲಿ ಮಾಡಿದ T2 ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಆದರೆ 8 ಕ್ಕೆ ಅದು ಪೂರ್ಣಗೊಂಡಿದೆ ಮತ್ತು T1 ನ ಹೊಸ ನಿದರ್ಶನವು ಬರುತ್ತದೆ ಆದರೆ ನಂತರ T1 ಎರಡೂ ಮತ್ತು ಟಿ 2 ತಮ್ಮ ಗಡುವನ್ನು ಪೂರೈಸಿದೆ ನಾವು ಈ ವೇಳಾಪಟ್ಟಿಯನ್ನು ದೀರ್ಘಕಾಲದವರೆಗೆ ಸೆಳೆಯುತ್ತಿದ್ದರೂ ಸಹ ಟಿ 1 ಮತ್ತು ಟಿ 2 ಎರಡೂ ತಮ್ಮ ಗಡುವನ್ನು ಪೂರೈಸುತ್ತವೆ ಎಂದು ಗಮನಿಸಲಾಗಿದೆ ಆದರೆ ನಂತರ ಲಿಯು ಲೇಲ್ಯಾಂಡ್ ಮಾನದಂಡವು ನಿಗದಿಪಡಿಸಿದ ಕಾರ್ಯಗಳನ್ನು ಕಾರ್ಯಸಾಧ್ಯವಾಗಿ ನಿಗದಿಪಡಿಸಲಾಗುವುದಿಲ್ಲ ಎಂದು ಸೂಚಿಸುತ್ತದೆ ಇಲ್ಲಿ ಲಿಯು ಲೇಲ್ಯಾಂಡ್ ಮಾನದಂಡವು ನಿರಾಶಾವಾದದ ಮಾನದಂಡವಾಗಿದೆ ಎಂದು ಅರ್ಥೈಸಿಕೊಳ್ಳಬಹುದು ಅಂದರೆ ಒಂದು ಕಾರ್ಯಗಳನ್ನು ನಿಗದಿಪಡಿಸಿದರೆ ಅದು ಖಂಡಿತವಾಗಿಯೂ ಮಾನದಂಡವನ್ನು ಪೂರೈಸುತ್ತದೆ ಆದರೆ ಕೆಲವು ನಿದರ್ಶನಗಳಲ್ಲಿ ಉದಾಹರಣೆಗೆ ನಿಗದಿಪಡಿಸಿದ ಕಾರ್ಯಗಳು ಪೂರೈಸದಿದ್ದರೂ ಸಹ ಲಿಯು ಲೇಲ್ಯಾಂಡ್ ಇನ್ನೂ ಕಾರ್ಯಸಾಧ್ಯವಾಗಿ ನಿಗದಿಯಾಗುತ್ತಿದೆ ನಾವು ಮತ್ತಷ್ಟು ಸಾಬೀತುಪಡಿಸುತ್ತೇವೆ ಮತ್ತು ಈ ವರ್ಗದ ಫಲಿತಾಂಶಗಳನ್ನು ಲಿಯು ಮತ್ತು ಲೆಹೋಜ್ಕಿ ಮತ್ತು 1986 ಮತ್ತು 1987 ರಲ್ಲಿ ತನಿಖೆ ಮಾಡಿದ್ದೇವೆ ಲಿಯು ಲೇಲ್ಯಾಂಡ್ ಮಾನದಂಡವನ್ನು ವಿಫಲಗೊಳಿಸುವ ಕಾರ್ಯಗಳು ಇನ್ನೂ ಅದರ ಗಡುವನ್ನು ಪೂರೈಸಬಹುದೇ ಎಂದು ಪರಿಶೀಲಿಸಲು ಅವರು ಲಿಯು ಲೆಹೋಜ್ಕಿ ಮಾನದಂಡ ಎಂದು ಕರೆಯಲ್ಪಡುವ ಹೊಸ ಮಾನದಂಡವನ್ನು ತಂದರು ಲಿಯು ಲೇಲ್ಯಾಂಡ್ ಮಾನದಂಡವನ್ನು ಪೂರೈಸದ ಕಾರ್ಯಗಳ ಸೆಟ್ ಇನ್ನೂ ಕಾರ್ಯಗಳನ್ನು ನಿಗದಿಪಡಿಸಲು ಕಾರ್ಯಸಾಧ್ಯವಾಗಬಹುದು ಉದಾಹರಣೆಗೆ ನಮ್ಮಲ್ಲಿ ಟಿ 1 ಟಿ 2 ಮತ್ತು ಟಿ 3 ಕಾರ್ಯಗಳಿವೆ ಮೊದಲ ಕಾರ್ಯವು ಪ್ರತಿ 4 ಘಟಕಗಳಿಗೆ 1 ಯುನಿಟ್ ಕಾರ್ಯಗತ ತೆಗೆದುಕೊಳ್ಳುತ್ತದೆ ಎರಡನೆಯ ಕಾರ್ಯಕ್ಕೆ ಪ್ರತಿ 6 ಘಟಕಗಳಿಗೆ 2 ಯುನಿಟ್ ಕಾರ್ಯಗತಗೊಳಿಸುವ ಅಗತ್ಯವಿರುತ್ತದೆ ಮೂರನೆಯ ಕಾರ್ಯಕ್ಕೆ ಪ್ರತಿ 20 ಯುನಿಟ್ ಸಮಯಕ್ಕೆ 3 ಯುನಿಟ್ ಕಾರ್ಯಗತಗೊಳಿಸುವ ಅಗತ್ಯವಿರುತ್ತದೆ ಮತ್ತು ಕಾರ್ಯವನ್ನು ಆರ್ಎಂಎ ಅಡಿಯಲ್ಲಿ ಕಾರ್ಯಯೋಜನೆ ಮಾಡಬಹುದು ಇದನ್ನು ಮಾಡಲು ಮೊದಲು ನಾವು 3 ಕಾರ್ಯಗಳ ಸೆಟ್ಗಳ ಬಳಕೆಯು 1 ಕ್ಕಿಂತ ಕಡಿಮೆಯಿದೆಯೇ ಎಂಬ ಮೂಲ ಮಾನದಂಡವನ್ನು ಪರಿಶೀಲಿಸಬೇಕಾಗಿದೆ ನಂತರ ನಾವು 3 ಕಾರ್ಯಗಳಿಗಾಗಿ ಲಿಯು ಲೇಲ್ಯಾಂಡ್ ಮಾನದಂಡವನ್ನು ಪರಿಶೀಲಿಸಬಹುದು ನಂತರ ನಾವು ಲಿಯು ಲೇಲ್ಯಾಂಡ್ ಪ್ರಸ್ತಾಪಿಸಿದ ಬಳಕೆಯ ಮಿತಿಯನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ 3 ಮತ್ತು ನಂತರ ಬಳಕೆಯು ಪೂರೈಸುತ್ತದೆಯೇ ಅಥವಾ ಆ ಪರಿಮಿತಿಯಲ್ಲಿದೆ ಎಂದು ನಾವು ಪರಿಶೀಲಿಸುತ್ತೇವೆ 3 ಕಾರ್ಯಗಳ ಕಾರಣದಿಂದಾಗಿ ನಾವು ಬಳಕೆಯನ್ನು ಲೆಕ್ಕಾಚಾರ ಮಾಡಿದರೆ ಅದು 4060 4460 ಅಥವಾ 1115 ಎಂದು ನಾವು ಕಂಡುಕೊಂಡಿದ್ದೇವೆ ಅದು ಉಪಯುಕ್ತತೆಯ ಮೂಲ ಮಾನದಂಡವನ್ನು ಪೂರೈಸುತ್ತದೆ ∑ui≤1 ಆದರೆ ನಾವು ಯಾವುದೇ 3 ನಂತರ 3 ಅನ್ನು ಬದಲಿಸುವ ಲಿಯು ಲೇಲ್ಯಾಂಡ್ ಮಾನದಂಡವನ್ನು ನೋಡೋಣ 30 778 ಮತ್ತು ಸರಳೀಕರಿಸುವಾಗ 11150 7330 778 ಮತ್ತು ಆದ್ದರಿಂದ ಲಿಯು ಲೇಲ್ಯಾಂಡ್ ಮಾನದಂಡದಿಂದ ಈ ಕಾರ್ಯಗಳ ಸೆಟ್ ಅನ್ನು ದರ ಏಕತಾನತೆಯ ವೇಳಾಪಟ್ಟಿಯಲ್ಲಿ ಕಾರ್ಯಸಾಧ್ಯವಾಗಿ ನಿಗದಿಪಡಿಸಬಹುದು ಎಂದು ಹೇಳಬಹುದು ಈಡಿಎಫ್ ಮತ್ತು ಆರ್ಎಂಎ ವಾಸ್ತವವಾಗಿ ಈ ಕೆಳಗಿನ ಕಾರಣಗಳಿಂದಾಗಿ ವಿಭಿನ್ನ ರೀತಿಯ ವೇಳಾಪಟ್ಟಿಗಳಾಗಿವೆ ಇಡಿಎಫ್ನಲ್ಲಿ ಯಾವುದೇ ಸಮಯದಲ್ಲಿ ವೇಳಾಪಟ್ಟಿ ಸಿದ್ಧವಾಗಿರುವ ಕಾರ್ಯವನ್ನು ಪರಿಶೀಲಿಸುತ್ತದೆ ಇದು ಕಡಿಮೆ ಗಡುವನ್ನು ಹೊಂದಿದೆ ಎಂಬುದನ್ನು ಕಂಡುಕೊಳ್ಳುತ್ತದೆ ಮತ್ತು ನಂತರ ಅದನ್ನು ಕಾರ್ಯಗತಗೊಳಿಸಲು ರವಾನಿಸುತ್ತದೆ ಮತ್ತೊಂದೆಡೆ ಆರ್ಎಂಎಯಲ್ಲಿ ಕಾರ್ಯಗಳ ಆಗಮನದ ದರವನ್ನು ಆಧರಿಸಿ ಅಥವಾ ಕಾರ್ಯದ ಅವಧಿಯಲ್ಲಿ ನಾವು ಸ್ಥಿರ ಆದ್ಯತೆಯನ್ನು ನೀಡುತ್ತೇವೆ ಆದರೆ ನಂತರ ನಾವು ಯಾವುದೇ ಅನಿಯಂತ್ರಿತ ಕಾರ್ಯ ಸೆಟ್ಗಾಗಿ ಕಾರ್ಯ ಕಾರ್ಯಗತಗೊಳಿಸುವಿಕೆಯನ್ನು 2 ಕಾರ್ಯಗಳು 3 ಕಾರ್ಯಗಳು ಅಥವಾ 4 ಕಾರ್ಯಗಳಾಗಿರಬಹುದು ಮತ್ತು ನಂತರ ಇಡಿಎಫ್ ಮತ್ತು ಆರ್ಎಂಎ ಕೆಲಸ ಮಾಡುವ ವೇಳಾಪಟ್ಟಿಯನ್ನು ಪರಿಶೀಲಿಸಿ ಮತ್ತು ಅದು ಹೊಂದಿಕೆಯಾಗುತ್ತದೆ ಅವುಗಳನ್ನು ಹೊಂದಿಸಿದಾಗ ಅವು ನಿಜವಾಗಿ ಒಂದೇ ಆಗಿರುತ್ತವೆ ಆದರೆ ಕೆಳಗಿನವುಗಳು ವಿಭಿನ್ನ ವೇಳಾಪಟ್ಟಿಗಳನ್ನು ಉತ್ಪಾದಿಸುವ ಸ್ಥಳದಲ್ಲಿ ನಿರ್ಮಿಸಬಹುದಾದ ಉದಾಹರಣೆಯಾಗಿದೆ ಇಡಿಎಫ್ಗಾಗಿ ನಮಗೆ ಬಳಕೆ 100 ಅಗತ್ಯವಿದೆ ಕಾರ್ಯಸಾಧ್ಯವಾದ ವೇಳಾಪಟ್ಟಿಯನ್ನು ಉತ್ಪಾದಿಸಲು ಸಾಧ್ಯವಾಗದಿರುವ ವೇಳಾಪಟ್ಟಿ ಬಳಕೆಯ ಮಿತಿಗಿಂತ ಕಡಿಮೆಯಿಲ್ಲದಿದ್ದರೆ ಅದು ಆರ್ಎಂಎಗೆ ಕಾರ್ಯಸಾಧ್ಯವಾದ ವೇಳಾಪಟ್ಟಿಯನ್ನು ಉತ್ಪಾದಿಸುತ್ತದೆ ನಾವು ಕೆಲವು ಅನಿಯಂತ್ರಿತ ಕಾರ್ಯ ಸೆಟ್ ಅನ್ನು ತೆಗೆದುಕೊಂಡರೆ ಅದು ಇಡಿಎಫ್ನಲ್ಲಿ ನಿಗದಿಪಡಿಸಬಹುದು ಆದರೆ ಆರ್ಎಂಎಯಲ್ಲಿ ವೇಳಾಪಟ್ಟಿ ಮಾಡಲಾಗುವುದಿಲ್ಲ ಮತ್ತು ನಂತರ ವೇಳಾಪಟ್ಟಿ ವಿಭಿನ್ನವಾಗಿರುತ್ತದೆ ನಾವು ಆರ್ಎಂಎ ಅಡಿಯಲ್ಲಿ ನಿಗದಿಪಡಿಸಲಾಗದ ಕಾರ್ಯದ ಒಂದು ಗುಂಪನ್ನು ಪರಿಗಣಿಸುತ್ತೇವೆ ಆದರೆ ಇಡಿಎಫ್ನಲ್ಲಿ ವೇಳಾಪಟ್ಟಿ ಮಾಡಬಹುದಾಗಿದೆ ಮತ್ತು ನಂತರ ನಾವು 2 ವೇಳಾಪಟ್ಟಿಗಳನ್ನು ವಿಭಿನ್ನ ವೇಳಾಪಟ್ಟಿಗಳನ್ನು ಉತ್ಪಾದಿಸಬಹುದು ಕ್ಷುಲ್ಲಕವಲ್ಲದ ಉದಾಹರಣೆಯು ಕಾರ್ಯದ ಸೆಟ್ ಆಗಿರಬಹುದು ಇದರಲ್ಲಿ ಕಾರ್ಯವು ಪೂರ್ಣಗೊಳ್ಳುವ ಮೊದಲು ಪೂರ್ವಭಾವಿಯಾಗಿರುತ್ತದೆ ಉದಾಹರಣೆಗೆ ನಮ್ಮಲ್ಲಿ 2 ಕಾರ್ಯಗಳಿವೆ ಟಿ 1 ಮತ್ತು ಟಿ 2 ಅಲ್ಲಿ ಒಂದು ಕಾರ್ಯವು ಕಾರ್ಯಗತಗೊಳಿಸುವ ಸಮಯ ಮತ್ತು ಅವಧಿಯನ್ನು 3 ಮತ್ತು 8 ಮತ್ತು ಮತ್ತೊಂದು ಕಾರ್ಯ ಕಾರ್ಯಗತಗೊಳಿಸುವ ಸಮಯ ಮತ್ತು ಅವಧಿಯನ್ನು 6 ಮತ್ತು 12 ರಂತೆ ದರ ಏಕತಾನ ಅಲ್ಗಾರಿದಮ್ನಲ್ಲಿ ಹೊಂದಿರುತ್ತದೆ ಉತ್ಪಾದನೆಯಾಗುವ ವೇಳಾಪಟ್ಟಿ ಆರಂಭದಲ್ಲಿ ಟಿ 1 ಆಗಿರುತ್ತದೆ ರನ್ ಏಕೆಂದರೆ ಅದು 3 ಕ್ಕೆ ಪೂರ್ಣಗೊಂಡಂತೆ ಟಿ 2 ಗಿಂತ ಹೆಚ್ಚಿನ ಆದ್ಯತೆಯನ್ನು ಹೊಂದಿದೆ ಟಿ 2 8 ರವರೆಗೆ ಚಲಿಸುತ್ತದೆ ಮತ್ತು ನಂತರ ಟಿ 1 ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಏಕೆಂದರೆ ಟಿ 1 ಮುಂದಿನ ನಿದರ್ಶನವು ಬರುತ್ತದೆ ಮತ್ತೊಂದೆಡೆ ಇಡಿಎಫ್ನಲ್ಲಿ ಟಿ 1 3 ರವರೆಗೆ ಚಲಿಸುತ್ತದೆ ಟಿ 2 9 ರವರೆಗೆ ಚಲಿಸುತ್ತದೆ ಮತ್ತು ನಂತರ ಟಿ 1 ರನ್ ಆಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಟಿ 1 8 ಕ್ಕೆ ಚಾಲನೆಯಲ್ಲಿರುವಾಗ ಮತ್ತು ಕಾರ್ಯ ಟಿ 1 8 ಕ್ಕೆ ಬಂದಾಗ ಆದರೆ ಆ ಹೊತ್ತಿಗೆ ಗಡುವು ಏಕೆಂದರೆ ಟಿ 2 ಈಗಾಗಲೇ ಹತ್ತಿರದಲ್ಲಿದೆ ಮತ್ತು ಅದರ ಗಡುವು 12 ಆಗಿದ್ದರೆ ಟಿ 1 ರ ಗಡುವು 16 ಆಗಿದ್ದು ಏಕೆಂದರೆ ಅದು 8 ಕ್ಕೆ ತಲುಪಿದೆ ಮತ್ತು ಆದ್ದರಿಂದ ಟಿ 2 9 ರವರೆಗೆ ಚಲಿಸುತ್ತದೆ ಮತ್ತು ನಂತರ ಟಿ 1 ಮಾತ್ರ ಚಲಾಯಿಸಬಹುದು ಕಾರ್ಯಗಳ ಸಂಖ್ಯೆ ಹೆಚ್ಚಾದಂತೆ ಲಿಯು ಮತ್ತು ಲೇಲ್ಯಾಂಡ್ನ ಸ್ಥಿತಿLiu and Laylands conditionಯು ನಿರಾಶಾವಾದದ ಸ್ಥಿತಿಯಾಗಿದೆ ಎಂದು ನಾವು ಈಗಾಗಲೇ ಉದಾಹರಣೆಗಳ ಮೂಲಕ ನೋಡಿದ್ದೇವೆ ಅದು 69 ರಷ್ಟಿದೆ ಮತ್ತು ಇದು ಒಂದು ಕಾರ್ಯದ ಸೆಟ್ ಇದನ್ನು ಪೂರೈಸಿದರೆ ಖಂಡಿತವಾಗಿಯೂ ಅದನ್ನು ನಿಗದಿಪಡಿಸಬಹುದು ಎಂಬುದು ಸಾಕಷ್ಟು ಷರತ್ತು ಆದರೆ ಅದು ಲಿಯು ಲೇಲ್ಯಾಂಡ್ ಸ್ಥಿತಿಯನ್ನು ವಿಫಲಗೊಳಿಸಿದರೂ ಸಹ ಅದನ್ನು ನಿಗದಿಪಡಿಸುವ ಸಾಧ್ಯತೆಯಿದೆ ಆದ್ದರಿಂದ ಲಿಯು ಮತ್ತು ಲೆಹೋಜ್ಕಿ ನೀಡಿದ ಪೂರ್ಣಗೊಳಿಸುವಿಕೆಯ ಸಮಯದ ಪ್ರಮೇಯ ಎಂದು ಕರೆಯಲ್ಪಡುವ ಮತ್ತೊಂದು ಫಲಿತಾಂಶವನ್ನು ನಾವು ನೋಡುತ್ತೇವೆ ಅಲ್ಲಿ ಲಿಯು ಲೇಲ್ಯಾಂಡ್ ಸ್ಥಿತಿಯಲ್ಲಿ ವೇಳಾಪಟ್ಟಿ ಮಾಡಲಾಗದಿದ್ದರೂ ಸಹ ನಿಗದಿಪಡಿಸಿದ ಕಾರ್ಯಗಳು ಅದರ ಗಡುವನ್ನು ಪೂರೈಸುತ್ತದೆಯೇ ಎಂದು ಪರಿಶೀಲಿಸಬಹುದು ಉದಾಹರಣೆಗೆ ಇಲ್ಲಿ ವಿಭಿನ್ನ ಕಾರ್ಯಗತಗೊಳಿಸುವ ಸಮಯ ಮತ್ತು ಗಡುವನ್ನು ಹೊಂದಿರುವ 3 ಕಾರ್ಯಗಳು ಇರುತ್ತವೆ ಮತ್ತು ಲಿಯು ಲೇಲ್ಯಾಂಡ್ ಫಲಿತಾಂಶವನ್ನು ಪರಿಶೀಲಿಸಬೇಕಾಗಿದೆ ಬಳಕೆಯು ಅಲ್ಲಿ 0 753 ಮತ್ತು ಬೌಂಡ್ 0 779 ಎಂದು ನಾವು ಕಂಡುಕೊಂಡಿದ್ದೇವೆ ಮತ್ತು ಆದ್ದರಿಂದ ಕಾರ್ಯಗಳನ್ನು ನಿಗದಿಪಡಿಸಲಾಗಿದೆ ಕೆಳಗೆ ಒಂದು ಸಮಸ್ಯೆ ಮತ್ತು ಅದರ ಉತ್ತರವಿದೆ ಈ ಉಪನ್ಯಾಸದಲ್ಲಿ ನಾವು ಮೊದಲು ಮೂಲ ಅಲ್ಗಾರಿದಮ್ ಅನ್ನು ನೋಡಿದ್ದೇವೆ ಮತ್ತು ರೇಟ್ ಮೊನೊಟೋನಿಕ್ ಅಲ್ಗಾರಿದಮ್ನಲ್ಲಿ ಪ್ರೋಗ್ರಾಮರ್ ಕಡಿಮೆ ಅವಧಿಯ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ನೀಡಬೇಕಾಗಿದೆ ಮತ್ತು ಅವನು ಅದನ್ನು ಮಾಡಿದ ನಂತರ ವೇಳಾಪಟ್ಟಿ ಕಾರ್ಯಗಳನ್ನು ನಿರ್ವಹಿಸುತ್ತಾನೆ ಆದರೆ ನಂತರ ಅವರು ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತಾರೆಯೇ ಎಂದು ನಾವು ತಿಳಿದುಕೊಳ್ಳಬೇಕು ಓಡು ಅದಕ್ಕಾಗಿ ನಾವು ಕೆಲವು ಮಿತಿಗಳನ್ನು ಚರ್ಚಿಸುತ್ತಿದ್ದೇವೆ ಮೊದಲನೆಯದು ಬಳಕೆಯು 1 ಬಳಕೆಯ ಮೊತ್ತವು 1 ಕ್ಕಿಂತ ಕಡಿಮೆಯಿರಬೇಕು ಎರಡನೆಯ ಬೌಂಡ್ ಲಿಯು ಲೇಲ್ಯಾಂಡ್ ಬೌಂಡ್ ಅನ್ನು n ನಿಂದ ನೀಡಲಾಗುತ್ತದೆ ನಿರ್ದಿಷ್ಟ ಕಾರ್ಯಗಳ ಸೆಟ್ಗೆ u2 ಬೌಂಡ್ ಸಾಮಾನ್ಯವಾಗಿ e1 ಗಿಂತ ಕಡಿಮೆಯಿರುತ್ತದೆ ಆದರೆ ಕಾರ್ಯಗಳ ಸೆಟ್ ಕೇವಲ 1 ಕಾರ್ಯವನ್ನು ಹೊಂದಿದ್ದರೆ ಯು 1 ಯು 2 ಗೆ ಸಮನಾಗಿರುತ್ತದೆ ಮತ್ತು ಯು 2 ಸ್ಥಿರವಾಗಿರುತ್ತದೆ ಸುಮಾರು 70 ಬಳಕೆಯಲ್ಲಿ ಕಾರ್ಯಗಳ ಸೆಟ್ ಬಳಕೆಯು 70 ಕ್ಕಿಂತ ಕಡಿಮೆಯಿದ್ದರೆ ಅದು ಖಂಡಿತವಾಗಿಯೂ ವೇಳಾಪಟ್ಟಿಯಾಗಿರುತ್ತದೆ ಆದರೆ ನಾವು ಕೆಲವು ಉದಾಹರಣೆಗಳನ್ನು ಚರ್ಚಿಸಿದ್ದೇವೆ ಮತ್ತು ಲಿಯು ಲೇಲ್ಯಾಂಡ್ ವಾಸ್ತವವಾಗಿ ನಿರಾಶಾವಾದದ ಫಲಿತಾಂಶ ಎಂದು ಕಂಡುಕೊಂಡಿದ್ದೇವೆ ಒಂದು ಸೆಟ್ ಕಾರ್ಯಗಳು ಅದರ ಗಡುವನ್ನು ಪೂರೈಸಿದರೂ ಸಹ ಅದು ಲಿಯು ಲೇಲ್ಯಾಂಡ್ ಸ್ಥಿತಿಯನ್ನು ಉಲ್ಲಂಘಿಸಬಹುದು ಹೇನ್ಸ್ ನಾವು ಮತ್ತಷ್ಟು ಪರಿಶೀಲಿಸಬೇಕಾಗಿದೆ ಅದು ವೇಳಾಪಟ್ಟಿ ಪರಿಶೀಲನೆ 3 ಇದು 1989 ರಲ್ಲಿ ಲಿಯು ಮತ್ತು ಲೆಹೋಜ್ಕಿ ನೀಡಿದ ಪೂರ್ಣಗೊಳಿಸುವಿಕೆಯ ಸಮಯದ ಪ್ರಮೇಯವಾಗಿದೆ ನಾವು ಪರಿಶೀಲಿಸಬೇಕಾಗಿದೆ ಟಾಸ್ಕ್ ಸೆಟ್ ಲಿಯು ಲೇಲ್ಯಾಂಡ್ ವಿಫಲವಾದರೆ ಆದರೆ ಇನ್ನೂ ನಿಗದಿಪಡಿಸಬಹುದು ಪರೀಕ್ಷಾ 3 ಅನ್ನು ನೋಡೋಣ ಅಂದರೆ ಟಾಸ್ಕ್ ಸೆಟ್ ಲಿಯು ಲೇಲ್ಯಾಂಡ್ ಸ್ಥಿತಿಯನ್ನು ಪೂರೈಸದಿದ್ದರೂ ಸಹ ಅದು ನಿಜವಾಗಿ ವೇಳಾಪಟ್ಟಿಯಾಗುವ ಅವಕಾಶವಿದೆ ಮತ್ತು 1989 ರಲ್ಲಿ ನೀಡಲಾದ ಲಿಯು ಲೆಹೋಜ್ಕಿ ಸ್ಥಿತಿಯನ್ನು ನಾವು ಪರಿಶೀಲಿಸಬೇಕಾಗಿದೆ ಅವರು ನೀಡಿದ ಮುಖ್ಯ ಫಲಿತಾಂಶ ನಾವು ನಿಗದಿಪಡಿಸಿದ ಕಾರ್ಯಗಳಲ್ಲಿನ ಪ್ರತಿಯೊಂದು ಕಾರ್ಯವನ್ನು ನೋಡುತ್ತೇವೆ ಮತ್ತು ಕಾರ್ಯಗಳ ನಡುವೆ 0 ಹಂತಗಳನ್ನು ನಾವು ume ಹಿಸುತ್ತೇವೆ ಅಂದರೆ ಎಲ್ಲಾ ಕಾರ್ಯಗಳು ಸಮಯ 0 ರಿಂದ ಪ್ರಾರಂಭವಾಗುತ್ತವೆ ಅದು 0 ಹಂತಗಳು ಅವರು ವಿಭಿನ್ನ ಹಂತಗಳನ್ನು ಹೊಂದಿದ್ದರೂ ಸಹ ನಾವು ಹಂತಗಳನ್ನು ತೆಗೆದುಹಾಕುತ್ತೇವೆ ಮತ್ತು ಅವುಗಳನ್ನು 0 ಹಂತಗಳಾಗಿ ಪರಿಗಣಿಸುತ್ತೇವೆ ನಂತರ 0 ಹಂತದ ಅಡಿಯಲ್ಲಿ ಎಲ್ಲಾ ಕಾರ್ಯಗಳು ಅವರ ಮೊದಲ ಗಡುವನ್ನು ಪೂರೈಸುತ್ತವೆಯೇ ಎಂದು ನಾವು ಪರಿಶೀಲಿಸುತ್ತೇವೆ ಮತ್ತು ಅವರು ತಮ್ಮ ಮೊದಲ ಗಡುವನ್ನು ಪೂರೈಸಿದರೆ ಕಾರ್ಯಗಳನ್ನು ನಿಗದಿಪಡಿಸಬಹುದು ಹೇಳಲಾದ ಫಲಿತಾಂಶವೆಂದರೆ ನಿರ್ದಿಷ್ಟ ಕಾರ್ಯಗಳಿಗಾಗಿ ನಾವು ಎಲ್ಲಾ ಕಾರ್ಯಗಳು ಸಮಯ 0 ಕ್ಕೆ ಸಿದ್ಧವಾಗುತ್ತವೆ ಎಂದು ಪರಿಗಣಿಸುತ್ತೇವೆ ಮತ್ತು ಅವುಗಳು ತಮ್ಮ ಮೊದಲ ಗಡುವನ್ನು ಪೂರೈಸುತ್ತವೆಯೇ ಎಂದು ನಾವು ಪರಿಶೀಲಿಸಬೇಕಾಗಿದೆ ಪ್ರತಿಯೊಂದು ಕಾರ್ಯಗಳು ಅದರ ಮೊದಲ ಗಡುವನ್ನು ಪೂರೈಸಿದರೆ ನಿಗದಿಪಡಿಸಿದ ಕಾರ್ಯಗಳು ವೇಳಾಪಟ್ಟಿ ಎಂದು ನಾವು ಸುರಕ್ಷಿತವಾಗಿ ಹೇಳಬಹುದು ಆದರೆ ನಂತರ 0 ಹಂತದ ಪ್ರಾಮುಖ್ಯತೆ ಮತ್ತು ಮೊದಲ ಗಡುವಿನವರೆಗೆ ಮಾತ್ರ ಪರಿಶೀಲಿಸುವ ಪ್ರಶ್ನೆ ಉದ್ಭವಿಸುತ್ತದೆ ಪ್ರಶ್ನೆಗೆ ಉತ್ತರವೆಂದರೆ ಎಲ್ಲಾ ಕಾರ್ಯಗಳು ಹಂತಕ್ಕೆ ಬಂದಾಗ ವೇಳಾಪಟ್ಟಿಗಾಗಿ ಕೆಟ್ಟ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ಲಿಯು ಲೆಹೋಜ್ಕಿ ಕಂಡುಕೊಂಡರು ಮತ್ತು ಎಲ್ಲಾ ಕಾರ್ಯಗಳು ಹಂತಕ್ಕೆ ಬಂದರೆ ಆ ಸಮಯದಲ್ಲಿ ಕಡಿಮೆ ಆದ್ಯತೆಯ ಕಾರ್ಯವು ಇತರ ಎಲ್ಲ ಹೆಚ್ಚಿನ ಆದ್ಯತೆಯ ಕಾರ್ಯಗಳವರೆಗೆ ವಿಳಂಬವಾಗುತ್ತದೆ ಪೂರ್ಣಗೊಂಡಿದೆ ಆದ್ದರಿಂದ ಕೆಲವು ಕಾರ್ಯಗಳು ತಮ್ಮ ಗಡುವನ್ನು ಕಳೆದುಕೊಳ್ಳುವ ಸಾಧ್ಯತೆಯಿರುವ ಹಂತ 0 ಹಂತವಾಗಿದೆ ಆದರೆ 0 ಹಂತದ ಅಡಿಯಲ್ಲಿ ಕಾರ್ಯಗಳ ಸೆಟ್ಗಳು ಆಯಾ ಗಡುವನ್ನು ಪೂರೈಸಲು ಸಾಧ್ಯವಾದರೆ ಕಡಿಮೆ ಆದ್ಯತೆಯ ಕಾರ್ಯಗಳು ಸಹ ತಮ್ಮ ಗಡುವನ್ನು ಪೂರೈಸಲು ಸಮರ್ಥವಾಗಿದ್ದರೆ ನಿಗದಿಪಡಿಸಿದ ಕಾರ್ಯಗಳನ್ನು ನಿಗದಿಪಡಿಸಬಹುದು ಈಗ ಲಿಯು ಲೆಹೋಜ್ಕಿ ನೀಡಿದ ಫಲಿತಾಂಶವು ಕಾರ್ಯಗಳಿಗಾಗಿ 0 ಹಂತಗಳನ್ನು ಪರಿಗಣಿಸಿ ಮತ್ತು ಎಲ್ಲಾ ಕಾರ್ಯಗಳು ತಮ್ಮ ಮೊದಲ ಗಡುವನ್ನು ಪೂರೈಸುತ್ತದೆಯೇ ಎಂದು ಪರಿಶೀಲಿಸುವ ಮೂಲಕ ನಮಗೆ ತಿಳಿದಿದೆ ಮತ್ತು ನಂತರ ಅವರು ತಮ್ಮ ಎಲ್ಲ ಗಡುವನ್ನು ಪೂರೈಸುತ್ತಾರೆ ಎಂದು ನಾವು ಸುರಕ್ಷಿತವಾಗಿ ಹೇಳಬಹುದು ಕಾರ್ಯಗಳು ಸಮಯಕ್ಕೆ ಬಂದಾಗ ಕಾರ್ಯಗಳ ವೇಳಾಪಟ್ಟಿಯನ್ನು ರೂಪಿಸುವ ಮೂಲಕ ಸರಳವಾದ ಅಥವಾ ಅನನುಭವಿ ವಿಧಾನವನ್ನು ಪರಿಶೀಲಿಸುವ ಬಗ್ಗೆ ಪ್ರಶ್ನೆ ಉದ್ಭವಿಸುತ್ತದೆ ಕಾರ್ಯಗಳಿಗಾಗಿ 0 ಹಂತಗಳನ್ನು ನಾವು ಪರಿಗಣಿಸುತ್ತೇವೆ ಮತ್ತು ಪ್ರತಿಯೊಂದಕ್ಕೂ ಮೊದಲ ಗಡುವಿನವರೆಗೆ ನಾವು ವೇಳಾಪಟ್ಟಿಯನ್ನು ಬಿಡುತ್ತೇವೆ ಮತ್ತು ಪ್ರತಿಯೊಂದನ್ನು ಗಮನಿಸಿದರೆ ಕಾರ್ಯವು ವೇಳಾಪಟ್ಟಿಯಾಗಿದೆ ಮತ್ತು ನಂತರ ನಾವು ನಿಗದಿಪಡಿಸಿದ ಕಾರ್ಯಗಳನ್ನು ನಿಗದಿಪಡಿಸಬಹುದು ಎಂದು ತೀರ್ಮಾನಿಸುತ್ತೇವೆ ಆದರೆ ನಾವು ವಿಭಿನ್ನ ಅವಧಿಗಳೊಂದಿಗೆ ಹೆಚ್ಚಿನ ಸಂಖ್ಯೆಯ ಕಾರ್ಯಗಳನ್ನು ಹೊಂದಿದ್ದರೆ ನಂತರ ವೇಳಾಪಟ್ಟಿಯನ್ನು ಸೆಳೆಯುವುದು ತೊಡಕಿನ ದೋಷಗಳಿಗೆ ಗುರಿಯಾಗುತ್ತದೆ ಮತ್ತು ಉತ್ತಮ ವಿಧಾನವಲ್ಲ ಇದಲ್ಲದೆ ನಾವು ಗಣಿತದ ಅಭಿವ್ಯಕ್ತಿಯನ್ನು ಹೊಂದಿದ್ದೇವೆ ಅಲ್ಲಿ ನಾವು ಮೌಲ್ಯಗಳನ್ನು ಬದಲಿಸುತ್ತೇವೆ ಮತ್ತು ಅದು ವೇಳಾಪಟ್ಟಿ ಅಥವಾ ಇಲ್ಲವೇ ಎಂಬುದನ್ನು ನಾವು ಪಡೆಯುತ್ತೇವೆ ಲಿಯು ಲೆಹೋಜ್ಕಿಯ ಕಾರಣದಿಂದಾಗಿ ಈ ಪೂರ್ಣಗೊಳಿಸುವಿಕೆಯ ಸಮಯದ ಪ್ರಮೇಯದಲ್ಲಿನ ಮೂಲ ಕಲ್ಪನೆ ಯೆಂದರೆ ಒಂದು ಕಾರ್ಯವು ಅದರೊಂದಿಗೆ ಬಂದಾಗ ಹೆಚ್ಚಿನ ಹಂತದ ಹಂತವು ಸಂಭವಿಸುತ್ತದೆ ಟಿ1 ಮತ್ತು ಟಿ 2 2 ಕಾರ್ಯಗಳು ಮತ್ತು ಟಿ 1 ರ ಅವಧಿ 30 ಟಿ 2 ರ ಅವಧಿ 120 ಎಂದು ನಾವು ಪರಿಶೀಲಿಸಬಹುದು ಮತ್ತು ಅವು 0 ಹಂತಕ್ಕೆ ಬರುತ್ತವೆ ಎಂದು ಊಹಿಹಿಸೋಣ ಟಿ2 ಕಾರ್ಯಗತಗೊಳಿಸುವ ಪೂರ್ಣಗೊಳಿಸಲು ನಾವು ಇಲ್ಲಿ ವೇಳಾಪಟ್ಟಿಯನ್ನು ರಚಿಸಿದ್ದೇವೆ ಮತ್ತು ಟಿ 2 ಅನ್ನು ನೋಡಿದ್ದೇವೆ ಪೂರ್ಣಗೊಳಿಸಲು 90 ಯುನಿಟ್ ಸಮಯ ಬೇಕಾಗುತ್ತದೆ ಏಕೆಂದರೆ 0 ಸಮಯದಲ್ಲಿ ಟಿ 1 ಸಿದ್ಧವಾದಾಗ 30 ರ ಸಮಯದಲ್ಲಿ 60 ರ ಸಮಯದಲ್ಲಿ ಅದು 10 ಯುನಿಟ್ ಸಮಯಕ್ಕೆ ಚಲಿಸುತ್ತದೆ ಉಳಿದ ಸಮಯ ಟಿ2 ಚಲಾಯಿಸಬಹುದು ಮತ್ತು ಅದು 90 ಕ್ಕೆ ಪೂರ್ಣಗೊಳ್ಳುತ್ತದೆ ಎಂದು ನಾವು ನೋಡಬಹುದು ಆದರೆ ಈಗ ಒಂದು ಹಂತವಿದೆ ಎಂದು ಊಹಿಹಿಸೋಣ ಟಿ 1 20 ರ ನಂತರ ಮತ್ತು ಟಿ2 0 ಕ್ಕೆ ಆಗಮಿಸುತ್ತದೆ ಮತ್ತೆ ಕಥಾವಸ್ತುವಿನ ಮೇಲೆ ಟಿ 1 ರ ಹಂತವು 20 ಆಗಿರುವುದರಿಂದ ಟಿ 1 20 ಕ್ಕೆ ಬಂದು ಟಿ2 ಅನ್ನು ಸ್ಥಳಾಂತರಿಸುತ್ತದೆ ಟಿ 2 0 ರಿಂದ 20 ರವರೆಗೆ ಸ್ಥಳಾಂತರಗೊಳ್ಳುತ್ತದೆ ಮತ್ತು ಟಿ2 80 ರಿಂದ ಪೂರ್ಣಗೊಳ್ಳುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಈ ಉದಾಹರಣೆಯು ಒಂದು ಕಾರ್ಯವು ಹಂತಕ್ಕೆ ಬಂದಾಗ ಅದು ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಮತ್ತು ಇದು ಲಿಯು ಮತ್ತು ಲೆಹೋಜ್ಕೈಟೊ ಪ್ರಮೇಯವನ್ನು ನೀಡಲು ಪ್ರೇರೇಪಿಸುತ್ತದೆ ಎಂಬ ಅಂಶವನ್ನು ಸೂಚಿಸುತ್ತದೆ ಅದು ಪ್ರತಿಯೊಂದು ಕಾರ್ಯಕ್ಕೂ ಅದರ ಮೊದಲ ಗಡುವನ್ನು ಪೂರೈಸುತ್ತದೆಯೇ ಎಂದು ನಾವು ಪರಿಶೀಲಿಸಬೇಕಾಗಿದೆ ಎಲ್ಲಾ ಕಾರ್ಯಗಳು ಹಂತಕ್ಕೆ ಬರುತ್ತವೆ ಕೆಳಗಿನ ಲಿಯು ಮತ್ತು ಲೆಹೋಜ್ಕಿ ಮಾನದಂಡವನ್ನು ಗಣಿತಶಾಸ್ತ್ರೀಯವಾಗಿ ಪರೀಕ್ಷಿಸುವುದು ಗಣಿತದ ಅಭಿವ್ಯಕ್ತಿಯಾಗಿದೆ ಇದನ್ನು eij1i 1pipjejpi ಎಂದು ನೀಡಲಾಗಿದೆ ಈ ಅಭಿವ್ಯಕ್ತಿಯ ಹಿಂದಿನ ಅರ್ಥಗರ್ಭಿತ ಕಲ್ಪನೆಯೆಂದರೆ ei ಎಂಬುದು ಕಾರ್ಯವನ್ನು ಪೂರ್ಣಗೊಳಿಸಬೇಕಾದ ಸಮಯ ಆದರೆ ಹೆಚ್ಚಿನ ಆದ್ಯತೆಯ ಕಾರ್ಯಗಳು ಸಿದ್ಧವಾದಾಗ Ti ಕಾರ್ಯವು ಕಾಯಬೇಕಾದರೆ ಅವು ಓಡಬೇಕು ಹೆಚ್ಚಿನ ಆದ್ಯತೆಯ ಕಾರ್ಯಗಳು 1 ರಿಂದ i 1 ರವರೆಗಿನ ಕಾರ್ಯಗಳು ಮತ್ತು ei ಅವಧಿಯ ಮೊದಲು ಅವು ಎಷ್ಟು ಬಾರಿ ಸಂಭವಿಸುತ್ತವೆ ಎಂಬುದು ನಮ್ಮ ಕಾಳಜಿ ಅವು ಎಷ್ಟು ಬಾರಿ ಸಂಭವಿಸುತ್ತವೆ ಎಂಬುದನ್ನು ⌈pipj ⌉ by ನಿಂದ ನೀಡಲಾಗುತ್ತದೆ ಮತ್ತು e1 ನ ಅವಧಿಯನ್ನು ⌈pipj ⌉ ನೀಡುವ ಮೊದಲು ಹೆಚ್ಚಿನ ಆದ್ಯತೆಯು ಎಷ್ಟು ಬಾರಿ ಬರುತ್ತದೆ ಎಂಬುದನ್ನು ಒಂದೆರಡು ಉದಾಹರಣೆಗಳನ್ನು ಪರಿಶೀಲಿಸಬಹುದು ಉದಾಹರಣೆಗೆ ಪಿಜೆ 5 ಮತ್ತು ಪೈ 3 ಆಗಿದೆ ಪಿಐ 2 ಬಾರಿ ಸಂಭವಿಸಬಹುದು ಒಂದು 0 ಮತ್ತು ಇನ್ನೊಂದು 3 ಪಿಜೆ ಮೊದಲು 5 ಆಗಿರುತ್ತದೆ ಮತ್ತು ಪ್ರತಿ ಬಾರಿ ಅವರು ಇಜೆ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಆದ್ದರಿಂದ eij1i 1pipjejpi ಇದು pi ಗೆ ಕಡಿಮೆ ಇದೆಯೇ ಎಂದು ನಾವು ಪರಿಶೀಲಿಸಬೇಕಾಗಿದೆ ಮತ್ತು ಅದು ನಮಗೆ ಕಾರ್ಯದ ವೇಳಾಪಟ್ಟಿಯನ್ನು ನೀಡುತ್ತದೆ ಈಗ ಪ್ರತಿಯೊಂದು ಕಾರ್ಯಕ್ಕೂ ಅವರು ಈ ಅಭಿವ್ಯಕ್ತಿಯನ್ನು ಪೂರೈಸುತ್ತಾರೋ ಇಲ್ಲವೋ ಎಂದು ಪರಿಶೀಲಿಸಲಾಗುತ್ತದೆ ನಾವು ಇಲ್ಲಿ ನಿಲ್ಲುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಲಿಯು ಮತ್ತು ಲೆಹೋಜ್ಕಿ ಪೂರ್ಣಗೊಳಿಸುವ ಸಮಯದ ಪ್ರಮೇಯದ ಕುರಿತು ಕೆಲವು ಉದಾಹರಣೆಗಳನ್ನು ಮತ್ತು ವ್ಯಾಯಾಮಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ನಾವು ಮತ್ತಷ್ಟು ಮುಂದುವರಿಯುತ್ತೇವೆ ಧನ್ಯವಾದಗಳು